ಟ್ಯಾಕ್ಸಾನಮಿ ಆಫ್ ಲರ್ನಿಂಗ್ನ ಭಾಗವಾಗಿ ಜ್ಞಾನ ವರ್ಗಗಳ ಪಠ್ಯಕ್ಕೆ ಸ್ವಾಗತ ಪ್ರವರ್ಗದ ಕೊನೆಯ ಪಠ್ಯದಲ್ಲಿ ನಾವು ಕಾಗ್ನಿಟಿವ್ ವಿಶ್ಲೇಷಣೆಗೆ ಒಂದು ನಿರ್ದಿಷ್ಟ ಅರ್ಥವನ್ನು ನೀಡುತ್ತದೆ ಆದ್ದರಿಂದ ನೀವು ಈ ಪ್ರವರ್ಗ ಅಥವಾ ಶಿಕ್ಷಣ ತರಬೇತಿಯನ್ನು ಅನುಸರಿಸುತ್ತಿದ್ದರೆ ಆಂಡರ್ಸನ್ ಮತ್ತು ಬ್ಲೂಮ್ನ ಸಂದರ್ಭದಲ್ಲಿ ವಿಶ್ಲೇಷಣೆಯು ತುಂಬಾ ಚಿಕ್ಕದಾದ ಅರ್ಥವನ್ನು ಹೊಂದಿದೆ ಕಾಗ್ನಿಟಿವ್ ಪ್ರಕ್ರಿಯೆಗಳನ್ನು ಮಾತ್ರ ತಿಳಿಸುತ್ತವೆ ನೀವು ಹೆಚ್ಚಿನ ಅರಿವಿನ ಮಟ್ಟವನ್ನು ಬಯಸಿದರೆ ಅದನ್ನು ಪ್ರಸ್ತುತ ಅಂದಾಜುವಿಕೆ ಕಾರ್ಯವಿಧಾನ ಅಥವಾ ಪರೀಕ್ಷಾ ವ್ಯವಸ್ಥೆಯು ಅನುಮತಿಸುವುದಿಲ್ಲ ಈ ಉನ್ನತ ಅರಿವಿನ ಮಟ್ಟಗಳಿಂದ ಬರುವ ಕ್ರಿಯಾಪದಗಳನ್ನು ಉಪಯೋಗಿಸುವುದರಿಂದ ಪ್ರಶ್ನೆಗಳು ಹೆಚ್ಚಿನ ಅರಿವಿನ ಮಟ್ಟಗಳಿಗೆ ಸೇರಿವೆ ಎಂದು ಅರ್ಥವಲ್ಲ ಆದ್ದರಿಂದ ಇದೀಗ ನೆನಪು ಅರ್ಥಮಾಡಿಕೊಳ್ಳುವುದು ಮತ್ತು ಅನ್ವಯಿಸು ಎಂಬಂತಹ ಕಾಗ್ನಿಟಿವ್ ಪ್ರಕ್ರಿಯೆಗಳನ್ನು ಉಪಯೋಗಿಸುತ್ತೇವೆ ಒಬ್ಬರು ಏನು ಮಾಡಬೇಕೆಂದರೆ ಶೇಕಡಾವಾರು ಪ್ರಶ್ನೆಗಳು ಅಥವಾ ನೀವು ಮಾಡುವ ಚಟುವಟಿಕೆಯು ನೆನಪಿಡುವ ಬದಲು ಅರ್ಥಮಾಡಿಕೊಳ್ಳುವುದು ಮತ್ತು ಅನ್ವಯಿಸುವುದರಲ್ಲಿ ಪ್ರಧಾನವಾಗಿರಬೇಕು ಇದು ಪ್ರಸ್ತುತ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಈಗ ಪ್ರಸ್ತುತ ಪಠ್ಯ M1U11 ನಲ್ಲಿ ನಾವು ನಾಲ್ಕು ಸಾಮಾನ್ಯ ವರ್ಗಗಳ ಜ್ಞಾನದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಅವುಗಳೆಂದರೆ ವಾಸ್ತವಿಕ ಪರಿಕಲ್ಪನಾ ಕಾರ್ಯವಿಧಾನ ಮತ್ತು ಮೆಟಾಕಾಗ್ನಿಟಿವ್ ಈ ನಾಲ್ಕು ಸಾಮಾನ್ಯ ವರ್ಗಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಉದ್ದೇಶವಾಗಿದೆ ನೀವು ಜ್ಞಾನದ ಪದಕ್ಕೆ ಬಂದ ಕ್ಷಣ ಅದು ಪ್ರತಿಯೊಬ್ಬರೂ ಆರಾಮವಾಗಿ ಬಳಸುವ ಪದವಾಗಿದೆ ಹಲವು ಸಂದರ್ಭಗಳಲ್ಲಿ ಇದರ ಬಳಕೆ ಮಾನ್ಯವಾಗಿರುತ್ತದೆ ಆದರೆ ಜ್ಞಾನದ ಅಂಶಗಳನ್ನು ವ್ಯಾಖ್ಯಾನಿಸಲು ನೀವು ಪ್ರಯತ್ನಿಸಿದಾಗ ಸಮಸ್ಯೆ ಬರುತ್ತದೆ ಇದು ಉತ್ತರಿಸಲು ಸುಲಭವಾದ ಪ್ರಶ್ನೆಯಲ್ಲ ಏಕೆಂದರೆ ಅದು ಕಳೆದ 2000 ವರ್ಷಗಳಿಂದ ತತ್ತ್ವಶಾಸ್ತ್ರದ ಕಾಳಜಿಯಾಗಿದೆ ಮತ್ತು ಇನ್ನೂ ಜ್ಞಾನ ಏನೆ೦ಬುದರ ಕುರಿತು ಯಾವುದೇ ಒಪ್ಪಂದವಿಲ್ಲ ಜ್ಞಾನವನ್ನು ನಿರೂಪಿಸುವ ಸಮಸ್ಯೆ ಇನ್ನೂ ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನದ ಪ್ರಶ್ನೆಯಾಗಿದೆ ಆದುದರಿಂದ ನಾವು ಯಾವುದೇ ರೀತಿಯ ತೀರ್ಮಾನಕ್ಕೆ ಬರಲು ಪ್ರಯತ್ನಿಸುವುದಿಲ್ಲ ನಾವು ಕಾರ್ಯಾಚರಣೆಯ ವ್ಯಾಖ್ಯಾನವನ್ನು ನೀಡಲಿದ್ದೇವೆ ಇದರರ್ಥ ನಮ್ಮ ಪಠ್ಯಕ್ಕೆ ಜ್ಞಾನವನ್ನು ನಾವು ಹೀಗೆ ವಿನ್ಯಾಸಗೊಳಿಸಲಿದ್ದೇವೆ ಜ್ಞಾನವನ್ನು ನೀವು ಕಾಗ್ನಿಟಿವಿಸ್ಟ್ ಕನ್ಸ್ಟ್ರಕ್ಟಿವಿಸ್ಟ್ ಟ್ರೆಡಿಶನ್ ಎಂದು ಕರೆಯುವ ಪ್ರಕಾರ ಕಲಿಯುವವರಿಂದ ರಚಿಸಲಾಗಿದೆ ಮತ್ತು ಸಂಘಟಿಸಲಾಗಿದೆ ಕಾಗ್ನಿಟಿವಿಸ್ಟ್ ಕನ್ಸ್ಟ್ರಕ್ಟಿವಿಸ್ಟ್ ಟ್ರೆಡಿಶನ್ ನಿರ್ದಿಷ್ಟ ಮತ್ತು ಸಂದರ್ಭೋಚಿತವಾಗಿದೆ ಎಂದು ನಾವು ಗುರುತಿಸುತ್ತೇವೆ ಜ್ಞಾನವು ಸಂದರ್ಭೋಚಿತವಾಗಿದೆ ಎಂಬ ತಾತ್ವಿಕ ದೃಷ್ಟಿಕೋನವೂ ಇದಾಗಿದೆ ಆದ್ದರಿಂದ ನಾವು ಇದನ್ನು ಕಾರ್ಯರೂಪದಲ್ಲಿ ನೋಡೋಣ ಜ್ಞಾನದ ನಾಲ್ಕು ಸಾಮಾನ್ಯ ವರ್ಗಗಳಿವೆ ವಾಸ್ತವಿಕ ಪರಿಕಲ್ಪನಾ ಕಾರ್ಯವಿಧಾನ ಮತ್ತು ಮೆಟಾಕಾಗ್ನಿಟಿವ್ ಅದು ಮಾನವಿಕತೆ ಸಾಮಾಜಿಕ ವಿಜ್ಞಾನ ವಿಜ್ಞಾನ ಎಂಜಿನಿಯರಿಂಗ್ ಔಷಧ ಚಾರ್ಟರ್ಡ್ ಅಕೌಂಟನ್ಸಿ ಆಗಿರಲಿ ಈ ನಾಲ್ಕು ವರ್ಗಗಳು ಸಾರ್ವತ್ರಿಕವಾಗಿ ಅನ್ವಯವಾಗುತ್ತವೆ ಆದರೆ ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ ಕೆಲವು ಜ್ಞಾನದ ವರ್ಗಗಳಿವೆ ಇವುಗಳನ್ನು ನಿರ್ಲಕ್ಷಿಸಿದರೆ ನೀವು ಎಂಜಿನಿಯರಿಂಗ್ನಲ್ಲಿ ಏನನ್ನಾದರೂ ತೆಗೆದುಹಾಕುತ್ತಿದ್ದೀರಿ ಆದ್ದರಿಂದ ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ ಈ ನಾಲ್ಕು ವರ್ಗಗಳು ಮೂಲಭೂತ ವಿನ್ಯಾಸ ತತ್ವಗಳು ಮಾನದಂಡಗಳು ಮತ್ತು ವಿಶೇಷಣಗಳು ಪ್ರಾಯೋಗಿಕ ನಿರ್ಬಂಧಗಳು ಮತ್ತು ವಿನ್ಯಾಸ ಸಾಧನಗಳು ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ ಈ ನಾಲ್ಕು ವರ್ಗಗಳನ್ನು ನಾವು ನಂತರದ ಪಠ್ಯದಲ್ಲಿ ನೋಡುತ್ತೇವೆ ಆದರೆ ಇದೀಗ ನಾವು ನಾಲ್ಕು ಸಾಮಾನ್ಯ ವರ್ಗಗಳನ್ನು ನೋಡೋಣ ಅರ್ಥಮಾಡಿಕೊಳ್ಳಲು ಇದು ಸಾಕಷ್ಟು ಸರಳವಾಗಿದೆ ಒಂದು ಶಿಸ್ತಿನ ಅರಿವಿರುವ ವಿದ್ಯಾರ್ಥಿಗಳು ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಎ೦ದು ತಿಳಿದಿರಬೇಕಾದ ಮೂಲಭೂತ ಅಂಶಗಳನ್ನು ವಾಸ್ತವಿಕ ಜ್ಞಾನ ಎಂದು ಕರೆಯುತ್ತಾರೆ ಇದು ಕಡಿಮೆ ಮಟ್ಟದ ಅಮೂರ್ತತೆಯಲ್ಲಿ ಅಸ್ತಿತ್ವದಲ್ಲಿದೆ ಮೊದಲನೆಯದಾಗಿ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾದ ಪದಗಳಿವೆ ಮತ್ತು ನೀವು ಆ ಪದಗಳನ್ನು ಆ ಸಂದರ್ಭದಲ್ಲಿ ಮಾತ್ರ ಬಳಸಬೇಕಾಗುತ್ತದೆ ಅಂದರೆ ಅದು ಆ ವಿಷಯಕ್ಕೆ ನಿರ್ದಿಷ್ಟವಾಗಿದೆ ಮತ್ತು ಕೆಲವು ಸಾಧನ ಅಥವಾ ಕೆಲವು ಕಾರ್ಯಗಳೊಂದಿಗೆ ನಾವು ಸಂಯೋಜಿಸುವ ಕೆಲವು ಚಿಹ್ನೆಗಳು ಇವೆ ಅವೆಲ್ಲವೂ ವಾಸ್ತವಿಕ ಜ್ಞಾನ ಈಗ ವಾಸ್ತವಿಕ ಜ್ಞಾನದ ಉಪವಿಭಾಗಗಳು ಪರಿಭಾಷೆಯ ಜ್ಞಾನವನ್ನು ಮತಗಳನ್ನು ಅಂಕಿಗಳನ್ನು ಚಿನ್ಹೆಗಳನ್ನು ಮತ್ತು ಚಿತ್ರಗಳನ್ನು ಒಳಗೊಂಡಿವೆ ಮತ್ತು ಡಿಸ್ಟ್ರಿಪ್ಟಿವ್ ಡೇಟಾ ಸೇರಿದಂತೆ ನಿರ್ದಿಷ್ಟ ವಿವರಗಳ ಜ್ಞಾನವನ್ನು ಒಳಗೊಂಡಿದೆ ಉದಾಹರಣೆಗೆ ಕಬ್ಬಿಣದ ಸಾಂದ್ರತೆಯು ಹೆಚ್ಚು ಅಥವಾ ಯಾವುದಾದರ ತೂಕವು ಹೆಚ್ಚಾಗಿದೆ ಎಂಬುದು ನೀವು ಅಂತಹ ನಿರ್ದಿಷ್ಟ ವಿವರಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ಇದು ಡಿಸ್ಟ್ರಿಪ್ಟಿವ್ ಡೇಟಾದೊಂದಿಗೆ ಪರಿಚಿತರಾಗಿರಬೇಕು ಆದ್ದರಿಂದ ಇವು ವಾಸ್ತವಿಕ ಜ್ಞಾನದ ಉಪವರ್ಗಗಳಾಗಿವೆ ಟರ್ಮಿನಾಲಜಿ ಎಂದರೇನು ವಿದ್ಯುತ್ ಎಂಜಿನಿಯರಿಂಗ್ ಉದಾಹರಣೆಯನ್ನು ನೋಡೋಣ ಸಿಗ್ನಲ್ ಟು ನೋಯಿಸ್ ಅನುಪಾತ ಮುಂತಾದ ಕೆಲವು ಪದಗಳು ಈ ಪದಗಳು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ನಿರ್ದಿಷ್ಟವಾದದ್ದು ಎಂಬುದನ್ನು ಅರ್ಥೈಸುತ್ತವೆ ಮತ್ತು ಬಾಹ್ಯವಾಗಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ನ ಕೆಲವು ಜನರು ಈ ಪದಗಳೊಂದಿಗೆ ಪರಿಚಿತರಾಗಿರಬಹುದು ಆದರೆ ಈ ಪರಿಭಾಷೆಯು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಪ್ರಧಾನವಾಗಿದೆ ಭಾರತದಲ್ಲಿ ವಿದ್ಯುತ್ ಸರಬರಾಜು ಆವರ್ತನ 50 Hz ಆಗಿದೆ ಅಥವಾ ಆಗಿರಬೇಕೇ ಇವು ಕೆಲವು ನಿರ್ದಿಷ್ಟ ವಿವರಗಳು ಅರೆವಾಹಕ ಸಾಧನಗಳು 120 ಡಿಗ್ರಿಗಳಿಗಿಂತ ಹೆಚ್ಚು ತಾಪಮಾನದಲ್ಲಿ ವಿಫಲಗೊಳ್ಳುತ್ತವೆ ಬಾಲ್ ಗ್ರಿಡ್ ಅರೇ ಪ್ಯಾಕೇಜಿಂಗ್ 200ಕ್ಕೂ ಹೆಚ್ಚು ಪ್ರವೇಶ್ಯ ಉತ್ಪಾದಕ ಪಿನ್ಗಳನ್ನು ಒದಗಿಸುತ್ತದೆ ಉದಾಹರಣೆಗೆ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಅನಲಾಗ್ ಸಾಧನಗಳು ಎರಡು ಅರೆವಾಹಕ ತಯಾರಕರು ಇವುಗಳು ವಿವಿಧ ರೀತಿಯ ಅನಲಾಗ್ ಐಸಿಗಳನ್ನು ತಯಾರಿಸುತ್ತವೆ ನೀವು ನೋಡುವಂತೆ ಇವೆಲ್ಲವೂ ಸತ್ಯ ಮತ್ತು ಅಂಕಿ ಅಂಶಗಳು ಈ ಕೆಲವು ಸಂಗತಿಗಳು ಮತ್ತು ಅಂಕಿ ಅಂಶಗಳನ್ನು ಆಂತರಿಕಗೊಳಿಸಬೇಕು ಪ್ರತಿ ಬಾರಿ ನಾವು ಹೋಗಿ ಕೆಲವು ಪಠ್ಯಪುಸ್ತಕಗಳನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ ಈ ದಿನಗಳಲ್ಲಿ ನಾವು ವಿಕಿಪೀಡಿಯಾ ಅಥವಾ ಗೂಗಲ್ ಅನ್ನು ಬಳಸಬಹುದು ಆದರೆ ಕೆಲವು ಸಂಖ್ಯೆಗಳನ್ನು ಸಂಪೂರ್ಣವಾಗಿ ಆಂತರಿಕಗೊಳಿಸದಿದ್ದರೆ ನೀವು ನಿಷ್ಪರಿಣಾಮಕಾರಿಯಾಗುತ್ತೀರಿ ಆದ್ದರಿಂದ ಆ ಮಟ್ಟಿಗೆ ವಾಸ್ತವಿಕ ಜ್ಞಾನ ಮುಖ್ಯ ಆದರೆ ನಾವು ಅಲ್ಲಿ ಮಾತ್ರ ಉಳಿಯಲು ಸಾಧ್ಯವಿಲ್ಲ ಪರಿಕಲ್ಪನಾ ಜ್ಞಾನಕ್ಕೆ ಬರುತ್ತಿದ್ದೇವೆ ಪ್ರತಿಯೊಬ್ಬ ಎಂಜಿನಿಯರಿಂಗ್ ಶಿಕ್ಷಕರು ಯಾವ ಪರಿಕಲ್ಪನೆಗಳು ಬಹಳ ಮುಖ್ಯವೆಂದು ಪರಿಗಣಿಸುತ್ತಾರೆ ನಮ್ಮ ಅನುಭವವು ಒಂದು ಪರಿಕಲ್ಪನೆ ಏನು ಎಂದು ವ್ಯಾಖ್ಯಾನಿಸಲು ಪ್ರಾರಂಭಿಸಿದಾಗ ಪ್ರತಿಯೊಬ್ಬರಿಗೂ ಒಂದು ತೊಂದರೆ ಇದೆ ಎಂದು ತೋರಿಸುತ್ತದೆ ಇದನ್ನು ಸ್ಪಷ್ಟವಾಗಿ ಹೇಳಲಾಗಲಿಲ್ಲ ಆದರೆ ಪದಗಳನ್ನು ಬದಲಾಯಿಸಬಹುದು ಉದಾಹರಣೆಗೆ ಪರಿಕಲ್ಪನೆಯನ್ನು ಕಲ್ಪನೆಯೊಂದಿಗೆ ಬದಲಾಯಿಸಲಾಗಿದೆ ಆದರೆ ಪಚಾರಿಕವಾಗಿ ಒಂದು ಪರಿಕಲ್ಪನೆಯು ನಿರ್ದಿಷ್ಟ ವರ್ಗ ಅಥವಾ ವ್ಯಾಖ್ಯಾನಗಳನ್ನು ಬಳಸುವ ವರ್ಗದಲ್ಲಿನ ಎಲ್ಲಾ ಘಟಕಗಳು ವಿದ್ಯಮಾನಗಳು ಮತ್ತು ಸಂಬಂಧಗಳನ್ನು ಸೂಚಿಸುತ್ತದೆ ಇದರರ್ಥ ನೀವು ಕುರ್ಚಿಗಳ ಉದಾಹರಣೆಯನ್ನು ತೆಗೆದುಕೊಳ್ಳಿರಿ ಇಂದು ಜಗತ್ತಿನಲ್ಲಿ ಹಲವಾರು ಬಹಳ ರೀತಿಯ ಕುರ್ಚಿಗಳಿವೆ ಆದರೆ ನೀವು ಏನನ್ನಾದರೂ ನೋಡಿದ ತಕ್ಷಣ ಅದು ಕುರ್ಚಿಯೇ ಅಥವಾ ಇಲ್ಲವೇ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಕುರ್ಚಿಯನ್ನು ಒಂದು ಪರಿಕಲ್ಪನೆ ಎಂದು ಪರಿಗಣಿಸಬಹುದು ನಾನು ಏನನ್ನಾದರೂ ಕುರ್ಚಿಯೆಂದು ಕರೆಯುವಾಗ ಎರಡು ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ನಿರ್ಲಕ್ಷಿಸಲು ನಾನು ಸಿದ್ಧನಿದ್ದೇನೆ ಆದ್ದರಿಂದ ಇದು ಪರಿಕಲ್ಪನೆಯ ವ್ಯಾಖ್ಯಾನ ಒಂದು ಪರಿಕಲ್ಪನೆಯು ನಿರ್ದಿಷ್ಟ ವರ್ಗ ಅಥವಾ ವ್ಯಾಖ್ಯಾನಗಳನ್ನು ಬಳಸುವ ವರ್ಗದಲ್ಲಿನ ಎಲ್ಲಾ ಘಟಕಗಳು ಮತ್ತು ವಿದ್ಯಮಾನಗಳು ಮತ್ತು ಸಂಬಂಧಗಳನ್ನು ಸೂಚಿಸುತ್ತದೆ ಪರಿಕಲ್ಪನೆಗಳು ಅಮೂರ್ತಗಳಾಗಿವೆ ಅದರಲ್ಲಿ ಅವುಗಳು ವಿಸ್ತರಣೆಯಲ್ಲಿನ ವಸ್ತುಗಳ ವ್ಯತ್ಯಾಸಗಳನ್ನು ಬಿಟ್ಟುಬಿಡುತ್ತವೆ ಉದಾಹರಣೆಗೆ ನೀವು ಏನನ್ನಾದರೂ ಲೋಹ ಎಂದು ಕರೆದರೆ ನೀವು ಲೋಹ ಪದವನ್ನು ಬಳಸುವಾಗ ಎರಡು ಅಥವಾ ಮೂರು ವಿಭಿನ್ನ ಲೋಹಗಳ ನಡುವಿನ ವ್ಯತ್ಯಾಸವನ್ನು ನಿರ್ಲಕ್ಷಿಸಲು ಸಿದ್ಧರಿದ್ದೀರಿ ಕೇವಲ ಒಂದು ವಸ್ತು ಲೋಹ ಅಥವಾ ಮರದಂತೆ ಮರವು ಒಂದು ಪರಿಕಲ್ಪನೆಯಾಗಿದೆ ಮಾವಿನ ಮರ ಮತ್ತು ತೆಂಗಿನ ಮರದ ನಡುವಿನ ವ್ಯತ್ಯಾಸವನ್ನು ನಿರ್ಲಕ್ಷಿಸಲು ನಾವು ಸಿದ್ಧರಿದ್ದೇವೆ ಆದ್ದರಿಂದ ಪರಿಕಲ್ಪನೆಗಳು ಅಮೂರ್ತವಾಗಿದ್ದು ಅವುಗಳು ಅವುಗಳ ವಿಸ್ತರಣೆಯಲ್ಲಿನ ವಸ್ತುಗಳ ವ್ಯತ್ಯಾಸಗಳನ್ನು ಬಿಟ್ಟುಬಿಡುತ್ತವೆ ಶ್ರೇಷ್ಟವಾದ ಪರಿಕಲ್ಪನೆಗಳು ಸಾರ್ವತ್ರಿಕವಾಗಿವೆ ಅಂದರೆ ಇಲ್ಲಿ ವಿಸ್ತರಣೆಯಲ್ಲಿರುವ ಎಲ್ಲದಕ್ಕೂ ಸಮಾನವಾಗಿ ಅನ್ವಯಿಸುತ್ತವೆ ಅಂದರೆ ಅವುಗಳ ವಿಸ್ತರಣೆಯು ಶ್ರೇಷ್ಟವಾದ ಪರಿಕಲ್ಪನೆಗಳಿಗೆ ಹೆಚ್ಚು ದೊಡ್ಡದಾಗಿದೆ ಪರಿಕಲ್ಪನೆಗಳು ಪ್ರತಿಪಾದನೆಗಳ ಅಂಶಗಳಂತೆ ಅದೇ ರೀತಿಯಲ್ಲಿ ಒಂದು ಪದವು ಒಂದು ವಾಕ್ಯದ ಮೂಲ ಶಬ್ದಾರ್ಥದ ಅಂಶವಾಗಿದೆ ನೀವು ವಾಕ್ಯವನ್ನು ಹೇಗೆ ಮಾಡುತ್ತೀರಿ ಹಲವಾರು ಪದಗಳನ್ನು ಬಳಸುತ್ತೀರಿ ಅಂತೆಯೇ ಅನೇಕ ಪರಿಕಲ್ಪನೆಗಳನ್ನು ಒಟ್ಟುಗೂಡಿಸಿ ಪ್ರತಿಪಾದನೆಯನ್ನು ಮಾಡಬಹುದು ಇದರರ್ಥ ನಾವು ಎರಡು ಅಥವಾ ಮೂರು ಪರಿಕಲ್ಪನೆಗಳನ್ನು ಒಟ್ಟುಗೂಡಿಸಿದರೆ ನಾವು ಅದನ್ನು ಪರಿಕಲ್ಪನಾ ಜ್ಞಾನ ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ನಾವು ಅದನ್ನು ತತ್ವವೆಂದು ಕರೆಯುತ್ತೇವೆ ಪರಿಕಲ್ಪನಾ ಜ್ಞಾನವು ವಿಭಾಗಗಳು ಮತ್ತು ವರ್ಗೀಕರಣಗಳನ್ನು ಒಳಗೊಂಡಿರುತ್ತದೆ ನಾವು ಹೇಳಿದಂತೆ ಲೋಹಗಳು ಮತ್ತು ಅವುಗಳ ನಡುವಿನ ಸಂಬಂಧ ಇದನ್ನು ಪರಿಕಲ್ಪನಾ ಜ್ಞಾನವೆಂದು ಪರಿಗಣಿಸಲಾಗಿದೆ ಆ ಪರಿಕಲ್ಪನಾ ಜ್ಞಾನದ ಮೇಲೆ ಸ್ಕೀಮಾಗಳು ಮಾನಸಿಕ ಮಾದರಿಗಳು ಅಥವಾ ಸೂಚ್ಯ ಮತ್ತು ಸ್ಪಷ್ಟ ಸಿದ್ಧಾಂತಗಳು ಸೇರಿವೆ ಎಲ್ಲಾ ಸಿದ್ಧಾಂತಗಳನ್ನೂ ಸಹ ಪರಿಕಲ್ಪನಾ ಜ್ಞಾನವೆಂದು ಪರಿಗಣಿಸಲಾಗುತ್ತದೆ ಸಿದ್ಧಾಂತಗಳಲ್ಲಿನ ಪರಿಕಲ್ಪನಾ ಸ್ಕೀಮಾಗಳು ಮತ್ತು ಮಾದರಿಗಳು ಯಾವುವು ನಿರ್ದಿಷ್ಟ ವಿಷಯವನ್ನು ಹೇಗೆ ಸಂಘಟಿಸಲಾಗಿದೆ ಮತ್ತು ರಚಿಸಲಾಗಿದೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನ ಚೌಕಟ್ಟಿನಿಂದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿನ ಸಮಸ್ಯೆಯನ್ನು ಪರಿಹರಿಸಲು ಅಥವಾ ನೋಡಲು ನೀವು ಪ್ರಯತ್ನಿಸಿದರೆ ನಿಮಗೆ ಸ್ವಲ್ಪ ತೊಂದರೆಯಾಗಬಹುದು ಏಕೆಂದರೆ ಪದಗಳು ಒಂದೇ ವಿಷಯವನ್ನು ಅರ್ಥೈಸಿಕೊಳ್ಳುವುದಿಲ್ಲ ಮತ್ತು ಕೆಲವು ಶಾಖೆಯಲ್ಲಿ ಪ್ರತಿಯೊಂದು ಅಂಗೀಕೃತ ವಿಧಾನಗಳು ಒಂದೇ ಆಗಿರುವುದಿಲ್ಲ ಮತ್ತು ಹೀಗೆ ಆದ್ದರಿಂದ ನಿರ್ದಿಷ್ಟ ವಿಷಯವನ್ನು ಹೇಗೆ ಸಂಘಟಿಸಲಾಗಿದೆ ಮತ್ತು ರಚಿಸಲಾಗಿದೆ ಎಂಬುದನ್ನು ಸ್ಕೀಮಾಗಳು ಪ್ರತಿನಿಧಿಸುತ್ತವೆ ಮಾಹಿತಿಯ ವಿಭಿನ್ನ ಭಾಗಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಹೆಚ್ಚು ವ್ಯವಸ್ಥಿತ ರೀತಿಯಲ್ಲಿ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಈ ಭಾಗಗಳು ಹೇಗೆ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತವೆ ಇದು ಉದಾಹರಣೆಯಾಗಿದೆ ಮತ್ತು ಅದನ್ನು ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗೆ ಪರಿಕಲ್ಪನಾ ಜ್ಞಾನದ ಮಾದರಿಗಳು ಬಲ ವೇಗವರ್ಧನೆ ವೇಗ ದ್ರವ್ಯರಾಶಿ ವೋಲ್ಟೇಜ್ ಪ್ರವಾಹ ತಾಪಮಾನ ಎಂಟ್ರೊಪಿ ಸ್ಟ್ರೆಸ್ ಸ್ಟ್ರೆನ್ ಆ ಪ್ರತಿಯೊಂದು ಪದವೂ ಒಂದು ಪರಿಕಲ್ಪನೆಯನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಎಫ್ ಎಂದರೆ ವೇಗವರ್ಧನೆ ಆದ್ದರಿಂದ ನೀವು ಇದನ್ನು F ma ಎಂದು ಕರೆದರೆ ಮೂವರೂ ಪರಿಕಲ್ಪನೆಗಳು ಆದರೆ ನಾನು ಅವರ ನಡುವೆ ಸಂಬಂಧವನ್ನು ಸೃಷ್ಟಿಸುತ್ತಿದ್ದೇನೆ ಮತ್ತು ಅದು ಪರಿಕಲ್ಪನಾ ಜ್ಞಾನವೂ ಆಗಿದೆ ನಾವು ಈಗ ಅದನ್ನು ತತ್ವ ಎಂದು ಕರೆಯುತ್ತೇವೆ ತತ್ವ ಎರಡು ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ನಡುವಿನ ಪರಸ್ಪರ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಅಂತೆಯೇ ಇತರ ಉದಾಹರಣೆಗಳೆಂದರೆ ಕಿರ್ಚಾಫ್ನ ನಿಯಮಗಳು ಅಥವಾ ಉಷ್ಣಬಲ ವಿಜ್ಞಾನದ ನಿಯಮಗಳು ಅವೆಲ್ಲವೂ ಪರಿಕಲ್ಪನಾ ಜ್ಞಾನದ ಮಾದರಿಗಳು ಕಾರ್ಯವಿಧಾನದ ಜ್ಞಾನ ಎಂದರೇನು ಅದು ಏನನ್ನಾದರೂ ಮಾಡುವುದು ಹೇಗೆ ಎಂಬ ಜ್ಞಾನ ಅರ್ಥಮಾಡಿಕೊಳ್ಳಲು ಇದು ಸಾಕಷ್ಟು ಸರಳವಾಗಿದೆ ಪ್ರತಿಯೊಂದು ವಿಷಯದಲ್ಲೂ ಅಥವಾ ಪ್ರತಿಯೊಂದು ಶಾಖೆಯಲ್ಲಿಯೂ ನೀವು ಒಂದು ಹಂತದಿಂದ ಇನ್ನೊಂದಕ್ಕೆ ಹೋಗಬೇಕು ಫಲಿತಾಂಶವನ್ನು ತಲುಪಲು ನಾನು ಹಂತಗಳ ಅನುಕ್ರಮವನ್ನು ಅನುಸರಿಸುತ್ತೇನೆ ಆದ್ದರಿಂದ ಇದು ಸಾಮಾನ್ಯವಾಗಿ ಅನುಸರಿಸಬೇಕಾದ ಹಂತಗಳ ಸರಣಿ ಅಥವಾ ಅನುಕ್ರಮದ ರೂಪವನ್ನು ಪಡೆಯುತ್ತದೆ ಆದರೆ ಹಂತಗಳ ಈ ಅನುಕ್ರಮವನ್ನು ಅನುಸರಿಸುವ ಸಾಮರ್ಥ್ಯವನ್ನು ನಾನು ಹೊಂದಿರಬೇಕು ಇದು ಕೌಶಲ್ಯಗಳು ಕ್ರಮಾವಳಿಗಳು ತಂತ್ರಗಳು ಮತ್ತು ಒಟ್ಟಾರೆಯಾಗಿ ಕಾರ್ಯವಿಧಾನಗಳು ಎಂದು ಕರೆಯಲ್ಪಡುವ ವಿಧಾನಗಳ ಜ್ಞಾನವನ್ನು ಒಳಗೊಂಡಿದೆ ಅಲ್ಗಾರಿದಮ್ ಅನ್ನು ಕಾರ್ಯವಿಧಾನ ಎಂದೂ ಕರೆಯಲಾಗುತ್ತದೆ ನಿರ್ದಿಷ್ಟ ವಸ್ತುವಿನ ಸಾಂದ್ರತೆಯನ್ನು ಅಳೆಯಲು ನೀವು ಕೆಲವು ಅನುಕ್ರಮ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ ನಾನು ಎರಡನೇ ಕ್ರಮದ ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸಬೇಕಾದರೆ ನನಗೆ ಕಾರ್ಯವಿಧಾನವನ್ನು ನೀಡಲಾಗುತ್ತದೆ ನಿರ್ದಿಷ್ಟ ಭೇದಾತ್ಮಕ ಸಮೀಕರಣದ ಲ್ಯಾಪ್ಲೇಸ್ ರೂಪಾಂತರವನ್ನು ನಾನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಅದಕ್ಕೆ ಅನುಸರಿಸಬೇಕಾದ ಕಾರ್ಯವಿಧಾನವಿದೆ ಮತ್ತು ಅದು ಕಾರ್ಯವಿಧಾನದ ಜ್ಞಾನವಾಗಿದೆ ಆದರೆ ವಿವಿಧ ಕಾರ್ಯವಿಧಾನಗಳನ್ನು ಯಾವಾಗ ಬಳಸಬೇಕೆಂದು ನಿರ್ಧರಿಸಲು ಮಾನದಂಡಗಳ ಜ್ಞಾನವನ್ನೂ ಬಳಸುವ ಅಗತ್ಯವಿದೆ ಉದಾಹರಣೆಗೆ ಏನಾದರೂ ರೇಖೀಯವಲ್ಲದಿದ್ದರೆ ನೀವು ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸಲಾಗುವುದಿಲ್ಲ ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರವನ್ನು ಹೇಗೆ ರಚಿಸುವುದು ಎಂದು ನಿಮಗೆ ತಿಳಿದಿರುವಾಗ ಯಾವಾಗ ಅನ್ವಯಿಸಬೇಕು ಅಥವಾ ಯಾವ ಪರಿಸ್ಥಿತಿಯಲ್ಲಿ ಆ ವಿಧಾನವನ್ನು ಅನ್ವಯಿಸಬಹುದು ಎಂಬುದನ್ನು ಸಹ ನೀವು ತಿಳಿದಿರಬೇಕು ಅದು ಕಾರ್ಯವಿಧಾನದ ಜ್ಞಾನದ ಭಾಗವಾಗಿದೆ ಮತ್ತು ಅನೇಕ ಬಾರಿ ಈ ಕಾರ್ಯವಿಧಾನದ ಜ್ಞಾನವು ನಿರ್ದಿಷ್ಟ ವಿಷಯಗಳಿಗೆ ಅಥವಾ ಶೈಕ್ಷಣಿಕ ವಿಭಾಗಗಳಿಗೆ ನಿರ್ದಿಷ್ಟವಾಗಿರುತ್ತದೆ ಅವು ಸಾರ್ವತ್ರಿಕವಾಗಿರಬೇಕಾಗಿಲ್ಲ ಕಾರ್ಯವಿಧಾನದ ಜ್ಞಾನದ ಕೆಲವು ಉದಾಹರಣೆಗಳು ಇಲ್ಲಿವೆ ಮ್ಯಾಟ್ರಿಕ್ಸ್ ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸುವುದು ತರ್ಕ ಅಭಿವ್ಯಕ್ತಿಯಿಂದ ಸತ್ಯ ಕೋಷ್ಟಕವನ್ನು ಸಿದ್ಧಪಡಿಸುವುದು ಬೋಡೆ ಕಥಾವಸ್ತುವನ್ನು ಚಿತ್ರಿಸುವುದು ವಿಶೇಷಣಗಳ ಪ್ರಕಾರ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುವುದು ಈಗ ಮೆಟಾಕಾಗ್ನಿಟಿವ್ ಜ್ಞಾನವು ಮೆಟಾ ಕಾಗ್ನಿಟಿವ್ ಎಂಬ ಪದದಿಂದ ಸಾಮಾನ್ಯವಾಗಿ ಅರಿವಿನ ಬಗ್ಗೆ ಮತ್ತು ಒಬ್ಬರ ಸ್ವಂತ ಅರಿವಿನ ತಿಳುವಳಿಕೆ ಮತ್ತು ಜ್ಞಾನವಾಗಿದೆ ಉದಾಹರಣೆಗೆ ಸಾಮಾನ್ಯ ವಿಷಯವೆಂದರೆ ನಾವು ಏನಾದರೂ ತಿಳಿದಿದ್ದೇವೆ ಎಂದು ನಾವು ಅನೇಕ ಬಾರಿ ಭಾವಿಸುತ್ತೇವೆ ಆದರೆ ಇದರ ಅರಿವು ನಮಗೆ ಆ ಸಮಸ್ಯೆಯನ್ನು ಪರಿಹರಿಸಬೇಕಾದಾಗ ಮತ್ತು ಹಲವಾರು ಅನುಮಾನಗಳನ್ನು ಪಡೆಯಲು ಪ್ರಾರಂಭಿಸಿದಾಗ ಆಗುತ್ತದೆ ಇದರರ್ಥ ಏನು ನಮಗೆ ತಿಳಿದಿದೆ ಎಂದು ನಾವು ಭಾವಿಸಿದ್ದೇವೆ ಆದರೆ ನಮಗೆ ತಿಳಿದಿರಲಿಲ್ಲ ಆದ್ದರಿಂದ ಅತ್ಯಂತ ಮೂಲಭೂತ ವಿಷಯವೆಂದರೆ ನನಗೆ ತಿಳಿದಿರುವುದು ನನಗೆ ತಿಳಿದಿದೆಯೇ ಒಬ್ಬ ವಿದ್ಯಾರ್ಥಿಯು ತನಗೆ ಈಗಾಗಲೇ ತಿಳಿದಿದೆ ಎಂದು ತಪ್ಪಾಗಿ ಭಾವಿಸಿದರೆ ನಾವು ನಮ್ಮ ವಿಷಯದೊಂದಿಗೆ ಮುಂದುವರಿಯುತ್ತೇವೆ ಮೊದಲಿನದ್ದು ತಿಳಿದಿಲ್ಲದ ವ್ಯಕ್ತಿಯನ್ನು ನಮ್ಮೊಂದಿಗೆ ಕರೆದೊಯ್ಯುತ್ತೇವೆ ಆದ್ದರಿಂದ ಏನಾಗುತ್ತದೆ ಅವನು ಕಲಿಯುತ್ತಿರುವ ಎಲ್ಲಾ ವಿಷಯಗಳು ಅಸಮರ್ಪಕವಾಗಿರುತ್ತವೆ ಅಥವಾ ಅವನಿಗೆ ಅದು ಪೂರ್ಣವಾಗಿ ಅರ್ಥವಾಗುವುದಿಲ್ಲ ಮೆಟಾಕಾಗ್ನಿಟಿವ್ ಜ್ಞಾನದ ಕೆಲವು ವರ್ಗಗಳನ್ನು ಈಗ ನೋಡೋಣ ನಿಮಗೆ ಒಂದು ಕಾರ್ಯವನ್ನು ನೀಡಿದರೆ ಕೈಯಲ್ಲಿರುವ ಆ ಕಾರ್ಯವನ್ನು ನಿರ್ಣಯಿಸಿ ಅ೦ದರೆ ಅದಕ್ಕೆ ಎಷ್ಟು ಶ್ರಮ ಬೇಕು ಎ೦ಬುದನ್ನು ನೀವು ಯಾವ ರೀತಿಯ ಹಿನ್ನೆಲೆ ಜ್ಞಾನವನ್ನು ಹೊಂದಿರಬೇಕು ಮತ್ತು ಎಷ್ಟು ಸಮಯ ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಈಗ ಯಾರಾದರೂ ಹೇಳಿದರೆ ಓಹ್ ನಾನು ಅರ್ಧ ಘಂಟೆಯಲ್ಲಿ ಏನನ್ನಾದರೂ ಪರಿಹರಿಸಬಲ್ಲೆ ಎಂದು ಅದು ಬಹುಶಃ ಸರಿ ಇರಬಹುದು ಅಥವಾ ಸರಿ ಇರದೇ ಇರಬಹುದು ಅವನ ಮೆಟಾಕಾಗ್ನಿಟಿವ್ ಜ್ಞಾನ ಕಳಪೆಯಾಗಿದ್ದರೆ ಅದು ತಪ್ಪಾಗಿ ತಿರುಗುತ್ತದೆ ಪ್ರತಿಯೊಬ್ಬರ ಸ್ವಂತ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಸ್ಪಷ್ಟ ಜ್ಞಾನವಿರಬೇಕು ಸೂಕ್ತ ವಿಧಾನವನ್ನು ಯೋಜಿಸುವುದು ತಂತ್ರಗಳನ್ನು ಅನ್ವಯಿಸುವುದು ಮತ್ತು ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡುವುದು ನನ್ನನ್ನೇ ಮೇಲ್ವಿಚಾರಣೆ ಮಾಡಲು ನನಗೆ ಸಾಧ್ಯವಾಗಬೇಕು ಅಂದರೆ ನಾನು ಏನನ್ನಾದರೂ ಅನುಸರಿಸುತ್ತಿದ್ದೇನೆ ಮತ್ತು ಮೂಲತಃ ಕೇಳಿದಂತೆ ನಾನು ಮೈಲಿಗಲ್ಲುಗಳನ್ನು ತಲುಪುತ್ತಿದ್ದೇನೆ ಎಂಬ ಮೇಲ್ವಿಚಾರಣೆಯನ್ನು ನಾನು ಮಾಡಬೇಕು ನನ್ನ ಸ್ವಂತ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ನನಗೆ ಸಾಧ್ಯವಾಗುತ್ತದೆ ಒಬ್ಬರ ಸ್ವಂತ ವಿಧಾನವನ್ನು ಪ್ರತಿಬಿಂಬಿಸುವುದು ಮತ್ತು ಹೊಂದಿಸುವುದು ಹೊಂದಾಣಿಕೆಗಳನ್ನು ಮಾಡುವ ಮತ್ತು ಪ್ರತಿಬಿಂಬಿಸುವ ಸಾಮರ್ಥ್ಯವನ್ನು ನಾನು ಹೊಂದಿರಬೇಕು ಬುದ್ಧಿವಂತಿಕೆ ಮತ್ತು ಕಲಿಕೆ ಏನು ಎಂಬುದರ ಬಗ್ಗೆ ನನ್ನ ಸ್ವಂತ ನಂಬಿಕೆಗಳನ್ನು ಹೊ೦ದಿರಬೇಕು ನಾವು ಸಾಮಾನ್ಯ ಭಾಷೆಯಲ್ಲಿ ಪರಸ್ಪರ ಮಾತನಾಡುವಾಗ ನಮ್ಮ ಮೆಟಾಕಾಗ್ನಿಟಿವ್ ಜ್ಞಾನದ ಬಗ್ಗೆ ನಾವು ಅಂತ್ಯವಿಲ್ಲದ ಊಹೆಗಳನ್ನು ಮಾಡುತ್ತೇವೆ ಈಗ ನಾವು ಈ ಎಲ್ಲ ಸಂಗತಿಗಳನ್ನು ಒಂದು ರೀತಿಯ ರೇಖಾಚಿತ್ರಕ್ಕೆ ಸೇರಿಸೋಣ ಕಲಿಕೆ ಬೋಧನೆ ಮತ್ತು ಇವ್ಯಾಲ್ಯೂಯೇಟ್ ಅನ್ನು ಉಲ್ಲೇಖಿಸಿದ್ದೇವೆ ನಾವು ಈ ಎರಡು ಕಾರ್ಯಕ್ಷೇತ್ರಗಳನ್ನು ಇತರ ಪಠ್ಯಗಳಲ್ಲಿ ಸ್ವಲ್ಪ ಹೆಚ್ಚು ವಿಸ್ತಾರಗೊಳಿಸುತ್ತೇವೆ ಮತ್ತು ಅರಿವಿನ ಕಾರ್ಯಕ್ಷೇತ್ರಕ್ಕೆ ಬರುತ್ತೇವೆ ಇದು ಅರಿವಿನ ಪ್ರಕ್ರಿಯೆಗಳು ಮತ್ತು ಜ್ಞಾನ ವರ್ಗಗಳನ್ನು ಒಳಗೊಂಡಂತೆ ಆಯಾಮಗಳನ್ನು ಹೊಂದಿದೆ ಇದಕ್ಕೆ ಎರಡು ಆಯಾಮಗಳಿವೆ ಅರಿವಿನ ಪ್ರಕ್ರಿಯೆಗಳು ನೆನಪಿಡಿ ಅರ್ಥಮಾಡಿಕೊಳ್ಳಿ ಅನ್ವಯಿಸಿ ವಿಶ್ಲೇಷಿಸಿ ಇವ್ಯಾಲ್ಯೂಯೇಟ್ ಇವು ಒಂದೇ ಆಯಾಮವನ್ನು ಹೊಂದಿವೆ ಎಂಜಿನಿಯರಿಂಗ್ಗೆ ನಿರ್ದಿಷ್ಟವಾದ ಜ್ಞಾನ ವಿಭಾಗಗಳು ನಂತರ ಬರುತ್ತವೆ ಇಂದಿನವರೆಗೂ ನಾವು ಮಾಡಿರುವ ಕಾರ್ಯಗಳನ್ನು ಈ ರೀತಿ ಚಿತ್ರಾತ್ಮಕವಾಗಿ ಆಯೋಜಿಸಬಹುದು ಆದ್ದರಿಂದ ಇದು ಅರಿವಿನ ಕಾರ್ಯಕ್ಷೇತ್ರದ ಸಾಮಾನ್ಯ ಪ್ರವರ್ಗ ಆಗಿದೆ ಅಂದರೆ ಈ ಭಾಗವು ಎಂಜಿನಿಯರಿಂಗ್ ವಿಷಯಗಳಿಗೆ ಮಾತ್ರವಲ್ಲದೆ ಬೇರೆ ಯಾವುದೇ ವಿಷಯಕ್ಕೂ ಅನ್ವಯಿಸುತ್ತದೆ ಈಗ ಇದನ್ನೇ ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಾಮಾನ್ಯವಾಗಿ ನೀವು ಕೇವಲ ಒಂದು ವರ್ಗಕ್ಕೆ ಸೇರಿದ ಜ್ಞಾನದ ಅಂಶಗಳೊಂದಿಗೆ ವ್ಯವಹರಿಸುತ್ತಿಲ್ಲ ಒಬ್ಬರು ಕೇವಲ ವಾಸ್ತವಿಕ ಜ್ಞಾನದ ಅಂಶಗಳೊಂದಿಗೆ ವ್ಯವಹರಿಸುತ್ತಿರಬಹುದು ನೀವು ತರಗತಿಯ ಸಂಗತಿಗಳು ಮತ್ತು ಅಂಕಿಅಂಶಗಳನ್ನು ವಿಶ್ಲೇಷಿಸುತ್ತಿದ್ದೀರಿ ಉದಾಹರಣೆಗೆ ನಾನು ಒಂದು ಪರಿಕಲ್ಪನೆಯನ್ನು ವಿವರಿಸಬಲ್ಲೆ ನಾನು ಕಾರ್ಯವಿಧಾನವನ್ನು ವಿವರಿಸಬಲ್ಲೆ ಅದೂ ಕೂಡ ವಾಸ್ತವಿಕ ಜ್ಞಾನ ವಾಸ್ತವಿಕ ಜ್ಞಾನದ ಅಂಶಗಳನ್ನು ಹಾಗೂ ನೆನಪಿಡುವುದು ಮತ್ತು ಪುನರ್ ಉತ್ಪಾದಿಸುವುದು ಎಂಬ ಅಂಶಗಳನ್ನು ತಿಳಿದಿರಬೇಕು ಆದರೆ ಇದು ಕೆಲವು ಸಂದರ್ಭಗಳಲ್ಲಿ ವಾಸ್ತವಿಕ ಪರಿಕಲ್ಪನಾ ಮತ್ತು ಮೆಟಾಕಾಗ್ನಿಟಿವ್ ಅಂಶಗಳನ್ನು ಎದುರಿಸಬೇಕಾಗುತ್ತದೆ ನಮ್ಮ ಸಂಶೋಧನೆಯ ಪ್ರಕಾರ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಮೆಟಾಕಾಗ್ನಿಟಿವ್ ಜ್ಞಾನ ಅತ್ಯಂತ ಕಳಪೆ ಸ್ಥಿತಿಯಲ್ಲಿ ಇದೆ ಎಂಬುದು ತಿಳಿದು ಬರುತ್ತದೆ ಈ ಪಠ್ಯಕ್ಕೆ ಈಗ ನಿಯೋಜನೆಯನ್ನು ನೋಡೋಣ ನೀವು ಕಲಿಸಿದ ಅಥವಾ ನಿಮಗೆ ಪರಿಚಿತವಾಗಿರುವ ಪಠ್ಯಕ್ರಮಗಳಿಂದ 10 ವಾಸ್ತವಿಕ ಜ್ಞಾನದ ಅಂಶಗಳನ್ನು ಪಟ್ಟಿ ಮಾಡಿ ಒಂದು ವಿಷಯವನ್ನು ತೆಗೆದುಕೊಳ್ಳಿ ಮತ್ತು ನೀವು ಮಾತನಾಡುತ್ತಿರುವ ಯಾವುದೇ ಸಂಗತಿಗಳು ಮತ್ತು ಅಂಕಿ ಅಂಶಗಳು ಅದು ಪ್ರತಿಯೊಂದು ಅಂಶಕ್ಕೂ ಒಂದು ಪದ ಅಥವಾ ಎರಡು ಪದಗಳಾಗಿರಬೇಕು ಆದರೆ ಅವುಗಳಲ್ಲಿ 10 ಪಟ್ಟಿ ಮಾಡಿ ಮತ್ತು ಅದೇ ರೀತಿ ನೀವು ಪರಿಗಣಿಸುವ ಪರಿಕಲ್ಪನೆಗಳನ್ನು ಪಟ್ಟಿ ಮಾಡಿ ಅವುಗಳಲ್ಲಿ 10 ತತ್ವಗಳನ್ನು ಪಟ್ಟಿ ಮಾಡಿ ತತ್ವಗಳು ಪರಸ್ಪರ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಹೊರತುಪಡಿಸಿ ಬೇರೆ ಏನು ಅಲ್ಲ ಅಂತೆಯೇ ನೀವು ನಿಮ್ಮ ಪಠ್ಯಕ್ರಮದಿ೦ದ 10 ಕಾರ್ಯವಿಧಾನಗಳನ್ನು ನೀಡಿ ಇಲ್ಲಿ ನೀವು ನಿಮ್ಮ ಪಠ್ಯಕ್ರಮದಿ೦ದ ಉದಾಹರಣೆಗಳನ್ನು ಮಾತ್ರ ನೀಡಬೇಕಾಗಿರುವುದು ಈ ನಿಯೋಜನೆಯ ಉದ್ದೇಶವೆಂದರೆ ಜ್ಞಾನದ ಅಂಶಗಳ ವಿಷಯದಲ್ಲಿ ಸ್ವಲ್ಪ ವಿಭಿನ್ನವಾದ ಚೌಕಟ್ಟಿನಿಂದ ನಿಮಗೆ ಬಹಳ ಪರಿಚಿತವಾಗಿರುವ ವಿಷಯವನ್ನು ನೋಡಲು ಪ್ರಾರಂಭಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಮುಂದಿನ ಪಠ್ಯದಲ್ಲಿ ನಾವು ಮೆಟಾಕಾಗ್ನಿಟಿವ್ ಜ್ಞಾನದ ಪ್ರಾಮುಖ್ಯತೆಯಿಂದಾಗಿ ಇದಕ್ಕಾಗಿ ಕನಿಷ್ಠ ಒಂದು ಪಠ್ಯವನ್ನು ಮೀಸಲಿಡುವುದು ಯೋಗ್ಯವಾಗಿದೆ ತುಂಬ ಧನ್ಯವಾದಗಳು